Hello and welcome to this lecture in the Course for Secure Systems Engineering in the previous video lecture we had actually started about speculative execution and we had look at this recent attack known as Meltdown a in this video lecture we look at and others speculative attack known specter so this attack works basically in was this attack was discovered again in January 2018 and also makes use of the speculative execution of Intel processors ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ವೀಡಿಯೊ ಉಪನ್ಯಾಸದಲ್ಲಿ ನಾವು ನಿಜವಾಗಿಯೂ ಊಹಾತ್ಮಕ ಕಾರ್ಯಗತಗೊಳಿಸುವಿಕೆಯ ಬಗ್ಗೆ ಪ್ರಾರಂಭಿಸಿದ್ದೇವೆ ಮತ್ತು ಈ ವೀಡಿಯೊ ಉಪನ್ಯಾಸದಲ್ಲಿ ಮೆಲ್ಟ್ಡೌನ್ ಎ ಎಂದು ಕರೆಯಲ್ಪಡುವ ಈ ಇತ್ತೀಚಿನ ಅಟ್ಯಾಕ್ ಯನ್ನು ನಾವು ನೋಡಿದ್ದೇವೆ ಮತ್ತು ಇತರರು ಊಹಾತ್ಮಕ ಅಟ್ಯಾಕ್ ಯನ್ನು ತಿಳಿದಿರುವ ಸ್ಪೆಕ್ಟರ್ ಅನ್ನು ನೋಡಿದ್ದೇವೆ ಆದ್ದರಿಂದ ಈ ಅಟ್ಯಾಕ್ ಮೂಲತಃ ಕಾರ್ಯನಿರ್ವಹಿಸುತ್ತದೆ ಈ ಅಟ್ಯಾಕ್ ಮತ್ತೆ ಪತ್ತೆಯಾದಾಗ ಜನವರಿ 2018 ರಲ್ಲಿ ಮತ್ತು ಇಂಟೆಲ್ ಪ್ರೊಸೆಸರ್ ಗಳ ಊಹಾತ್ಮಕ ಕಾರ್ಯಗತಗೊಳಿಸುವಿಕೆಯನ್ನು ಸಹ ಬಳಸುತ್ತದೆ As we have seen in the previous video what speculative execution in a processor does is that certain Instructions can be speculatively executed even before prior instructions have actually being completed so for example over here this set of instructions can be speculatively executed and the result for these instructions will not be committed unless and until this previous result corresponding to the compare and the jump have completed execution only at the speculation is correct would these instructions be committed ನಾವು ಹಿಂದಿನ ವೀಡಿಯೊ ದಲ್ಲಿ ನೋಡಿದಂತೆ ಪ್ರೊಸೆಸರ್ ನಲ್ಲಿ ಊಹಾತ್ಮಕ ಕಾರ್ಯಗತಗೊಳಿಸುವಿಕೆಯು ಏನು ಮಾಡುತ್ತದೆ ಎಂಬುದು ಹಿಂದಿನ ಸೂಚನೆಗಳು ನಿಜವಾಗಿ ಪೂರ್ಣಗೊಳ್ಳುವ ಮೊದಲೇ ಕೆಲವು ಸೂಚನೆಗಳನ್ನು ಊಹಾತ್ಮಕವಾಗಿ ಕಾರ್ಯಗತಗೊಳಿಸಬಹುದು ಉದಾಹರಣೆಗೆ ಇಲ್ಲಿ ಈ ಸೂಚನೆಗಳ ಗುಂಪನ್ನು ಊಹಾತ್ಮಕವಾಗಿ ಕಾರ್ಯಗತಗೊಳಿಸಬಹುದು ಮತ್ತು ಈ ಸೂಚನೆಗಳ ಫಲಿತಾಂಶ ಈ ಹಿಂದಿನ ಫಲಿತಾಂಶವು ಹೋಲಿಕೆ ಮತ್ತು ಜಂಪ್ ಗೆ ಅನುಗುಣವಾಗಿ ಕಾರ್ಯಗತಗೊಳ್ಳುವವರೆಗೆ ಬದ್ಧವಾಗುವುದಿಲ್ಲ ಮತ್ತು ಊಹಾಪೋಹದಲ್ಲಿ ಮಾತ್ರ ಈ ಸೂಚನೆಗಳು ಬದ್ಧವಾಗಿರುತ್ತವೆ So do we see that if there is a speculation and the speculation is correct then all of these results can be immediately committed and the performance of the program would increase constantly ಹಾಗಾಗಿ ಊಹಾಪೋಹವಿದ್ದರೆ ಮತ್ತು ಊಹಾಪೋಹ ಸರಿಯಾಗಿದ್ದರೆ ಈ ಎಲ್ಲಾ ಫಲಿತಾಂಶಗಳನ್ನು ತಕ್ಷಣವೇ ಬದ್ಧಗೊಳಿಸಬಹುದು ಮತ್ತು ಕಾರ್ಯಕ್ರಮದ ಕಾರ್ಯಕ್ಷಮತೆ ನಿರಂತರವಾಗಿ ಹೆಚ್ಚಾಗುತ್ತದೆ ಎಂದು ನಾವು ನೋಡುತ್ತೇವೆ On the other hand if the speculation was wrong that is there was a branch that occurred over here too this particular address and the instructions that followed follows this label has to be executed then all the speculatively executed result needs to be discarded now here that it would be a performance overhead processors try their best therefore to speculatively execute correctly they would try to predict what would possibly be the result of this compare instruction and would try to speculatively execute either this code following the jump on no zero instruction or the code following the label depending on what they predicted would be the result of this jump on no zero instruction ಮತ್ತೊಂದೆಡೆ ಊಹಾಪೋಹವು ತಪ್ಪಾಗಿದ್ದರೆ ಇಲ್ಲಿಯೂ ಈ ನಿರ್ದಿಷ್ಟ ವಿಳಾಸದಲ್ಲಿ ಶಾಖೆಯೊಂದು ಸಂಭವಿಸಿದೆ ಮತ್ತು ಈ ಲೇಬಲ್ ಅನ್ನು ಅನುಸರಿಸುವ ಸೂಚನೆಗಳನ್ನು ಅನುಸರಿಸಿದರೆ ಅದನ್ನು ಕಾರ್ಯಗತಗೊಳಿಸಬೇಕಾಗುತ್ತದೆ ನಂತರ ಎಲ್ಲಾ ಊಹಾತ್ಮಕವಾಗಿ ಕಾರ್ಯಗತಗೊಳಿಸಿದ ಫಲಿತಾಂಶವನ್ನು ಈಗ ಇಲ್ಲಿ ತ್ಯಜಿಸಬೇಕಾಗಿದೆ ಕಾರ್ಯನಿರ್ವಹಣೆಯ ಓವರ್ಹೆಡ್ ಪ್ರೊಸೆಸರ್ ಗಳು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತವೆ ಆದ್ದರಿಂದ ಊಹಾತ್ಮಕವಾಗಿ ಸರಿಯಾಗಿ ಕಾರ್ಯಗತಗೊಳಿಸಲು ಅವರು ಈ ಹೋಲಿಕೆ ಸೂಚನೆಯ ಫಲಿತಾಂಶವನ್ನು ಊಹಿಸಲು ಪ್ರಯತ್ನಿಸುತ್ತಾರೆ ಮತ್ತು ಶೂನ್ಯ ಸೂಚನೆ ಅಥವಾ ಲೇಬಲ್ ನ ನಂತರ ಕೋಡ್ ಅನ್ನು ಅನುಸರಿಸಿ ಈ ಕೋಡ್ ಅನ್ನು ಊಹಾತ್ಮಕವಾಗಿ ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಾರೆ ಶೂನ್ಯ ಸೂಚನೆಯ ಮೇಲೆ ಈ ಜಿಗಿತದ ಫಲಿತಾಂಶ ಎಂದು ಅವರು ಊಹಿಸಿದ್ದನ್ನು ಅವಲಂಬಿಸಿರುತ್ತದೆ So in order to achieve this What is added to the processor is something known as branch prediction logic A branch prediction logic would keep track of all the branches that were taken at that particular instruction so for example in this figure it shows a 2 bit branch predictor and the branch prediction logic would either predict that the branches taken or not taken based on what had happened of previously when that instruction was executed so for example let us say that we start off with the prediction not taken and the first iteration of that 2 resulted in the branch being taken ಆದ್ದರಿಂದ ಇದನ್ನು ಸಾಧಿಸಲು ಪ್ರೊಸೆಸರ್ ಗೆ ಏನನ್ನು ಸೇರಿಸಲಾಗಿದೆಯೋ ಅದನ್ನು ಶಾಖೆಯ ಭವಿಷ್ಯ ತರ್ಕ ಎಂದು ಕರೆಯಲಾಗುತ್ತದೆ ಬ್ರಾಂಚ್ ಪ್ರಿಡಿಕ್ಷನ್ ಲಾಜಿಕ್ ಆ ನಿರ್ದಿಷ್ಟ ಸೂಚನೆಯಲ್ಲಿ ತೆಗೆದುಕೊಳ್ಳಲಾದ ಎಲ್ಲಾ ಶಾಖೆಗಳನ್ನು ಟ್ರ್ಯಾಕ್ ಮಾಡುತ್ತದೆ ಉದಾಹರಣೆಗೆ ಈ ಚಿತ್ರದಲ್ಲಿ ಇದು 2 ಬಿಟ್ ಬ್ರಾಂಚ್ ಪ್ರಿಡಿಕ್ಟರ್ ಅನ್ನು ತೋರಿಸುತ್ತದೆ ಮತ್ತು ಶಾಖೆಯ ಭವಿಷ್ಯ ತರ್ಕವು ಶಾಖೆಗಳನ್ನು ತೆಗೆದುಕೊಂಡಿದೆ ಅಥವಾ ತೆಗೆದುಕೊಂಡಿಲ್ಲ ಎಂಬುದನ್ನು ಊಹಿಸುತ್ತದೆ ಆ ಸೂಚನೆಯನ್ನು ಕಾರ್ಯಗತಗೊಳಿಸಿದಾಗ ಈ ಹಿಂದೆ ಸಂಭವಿಸಿದೆ ಉದಾಹರಣೆಗೆ ನಾವು ತೆಗೆದುಕೊಳ್ಳದ ಮುನ್ಸೂಚನೆಯೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಆ 2 ರ ಮೊದಲ ಪುನರಾವರ್ತನೆಯು ಶಾಖೆಯನ್ನು ತೆಗೆದುಕೊಳ್ಳುವುದಕ್ಕೆ ಕಾರಣವಾಯಿತು ಎಂದು ಹೇಳೋಣ So then the state of the branch predict comes from here to from 00 to 01 another iteration of the loop the next iteration of the loop if again the branch in the branches is taken then the state of this branch predictor moves to predicted taken and which has a value of 11 So now you see that the 3rd time that a jump on no zero gets executed the branch predictor would automatically predict that the branch would be taken ಆದ್ದರಿಂದ ಶಾಖೆಯ ಮುನ್ಸೂಚನೆಯ ಸ್ಥಿತಿಯು ಇಲ್ಲಿಂದ 00 ರಿಂದ 01 ರವರೆಗೆ ಲೂಪ್ ನ ಮತ್ತೊಂದು ಪುನರಾವರ್ತನೆಗೆ ಬರುತ್ತದೆ ಲೂಪ್ ನ ಮುಂದಿನ ಪುನರಾವರ್ತನೆಯು ಮತ್ತೆ ಶಾಖೆಗಳಲ್ಲಿನ ಶಾಖೆಯನ್ನು ತೆಗೆದುಕೊಂಡರೆ ಈ ಶಾಖೆಯ ಮುನ್ಸೂಚಕದ ಸ್ಥಿತಿಯು ಊಹಿಸಲಾದ ತೆಗೆದುಕೊಳ್ಳುವಿಕೆಗೆ ಚಲಿಸುತ್ತದೆ ಮತ್ತು 11 ರ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಶೂನ್ಯದ ಮೇಲೆ 3 ನೇ ಬಾರಿಗೆ ಜಿಗಿತವನ್ನು ಕಾರ್ಯಗತಗೊಳಿಸಿದಾಗ ಶಾಖೆಯ ಮುನ್ಸೂಚಕವು ಶಾಖೆಯನ್ನು ತೆಗೆದುಕೊಳ್ಳಲಾಗುವುದು ಎಂದು ಸ್ವಯಂಚಾಲಿತವಾಗಿ ಊಹಿಸುತ್ತದೆ So do we see that the branch predictor is learning based on prior branches and trying to predict the result offered particular branches whether the branch would be taken all the branch would not be taken the speculative execution that follows would hopefully have a better accuracy and therefore would boost the performance so what was shown in the specter attack was that these branch prediction plus the speculation could result in a vulnerability by which secret data present in the program can be read ಆದ್ದರಿಂದ ಶಾಖೆಯ ಮುನ್ಸೂಚಕನು ಹಿಂದಿನ ಶಾಖೆಗಳ ಆಧಾರದ ಮೇಲೆ ಕಲಿಯುತ್ತಿರುವುದನ್ನು ನಾವು ನೋಡುತ್ತೇವೆ ಮತ್ತು ನಿರ್ದಿಷ್ಟ ಶಾಖೆಗಳನ್ನು ನೀಡಿದ ಫಲಿತಾಂಶವನ್ನು ಊಹಿಸಲು ಪ್ರಯತ್ನಿಸುತ್ತಿದೆಯೇ ಎಂದು ಶಾಖೆಯನ್ನು ತೆಗೆದುಕೊಳ್ಳಲಾಗುತ್ತದೆಯೇ ಎಂದು ಎಲ್ಲಾ ಶಾಖೆಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಎಂದು ಆಶಾದಾಯಕವಾಗಿ ಉತ್ತಮ ನಿಖರತೆಯನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಆದ್ದರಿಂದ ಸ್ಪೆಕ್ಟರ್ ಅಟ್ಯಾಕ್ ನಲ್ಲಿ ತೋರಿಸಿರುವುದು ಏನೆಂದರೆ ಈ ಶಾಖೆಯ ಭವಿಷ್ಯ ಮತ್ತು ಊಹಾಪೋಹಗಳು ಪ್ರೋಗ್ರಾಂ ನಲ್ಲಿರುವ ರಹಸ್ಯ ಡೇಟಾ ವನ್ನು ಓದಬಹುದಾದ ದುರ್ಬಲತೆಗೆ ಕಾರಣವಾಗಬಹುದು In order to understand the specter attacks let us take the small a snippet of code this code comprises of an if statement read where the value of X is checked with array len and if the value of X is less than array len then we are permeating access to this array at the index X and the value of take array is taken into I And then they are also accessing a second array array2 at the location I 256 and the result is stored in this variable called viol so what we see here is that the array2 is accessed at a location which is specified by array of X ಸ್ಪೆಕ್ಟರ್ ಅಟ್ಯಾಕ್ ಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಕೋಡ್ ನ ಸಣ್ಣ ತುಣುಕನ್ನು ತೆಗೆದುಕೊಳ್ಳೋಣ ಈ ಕೋಡ್ ಇಫ್ ಸ್ಟೇಟ್ಮೆಂಟ್ ಅನ್ನು ಒಳಗೊಂಡಿರುತ್ತದೆ ಅಲ್ಲಿ ಎಕ್ಸ್ ನ ಮೌಲ್ಯವನ್ನು ಅರೇ ಲೆನ್ array len ನೊಂದಿಗೆ ಪರಿಶೀಲಿಸಲಾಗುತ್ತದೆ ಮತ್ತು ಎಕ್ಸ್ ನ ಮೌಲ್ಯವು ಅರೇ ಲೆನ್ array len ಗಿಂತ ಕಡಿಮೆಯಿದ್ದರೆ ನಾವು ಇದಕ್ಕೆ ಪ್ರವೇಶವನ್ನು ಪ್ರವೇಶಿಸುತ್ತಿದ್ದೇವೆ ಇಂಡೆಕ್ಸ್ ಎಕ್ಸ್ ನಲ್ಲಿ ಅರೇ ಮೌಲ್ಯವನ್ನು ಐ ಗೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಂತರ ಅವರು ಐ 256 ಸ್ಥಳದಲ್ಲಿ ಎರಡನೇ ಅರೇ2 ಅನ್ನು ಸಹ ಪ್ರವೇಶಿಸುತ್ತಿದ್ದಾರೆ ಮತ್ತು ಫಲಿತಾಂಶವನ್ನು ಈ ವೇರಿಯೇಬಲ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡುವುದು ಅರೇ2 ಆಗಿದೆ ಎಕ್ಸ್ ನ ಶ್ರೇಣಿಯಿಂದ ನಿರ್ದಿಷ್ಟಪಡಿಸಲಾದ ಸ್ಥಳದಲ್ಲಿ ಪ್ರವೇಶಿಸಲಾಗುತ್ತದೆ Now what we look at next is the use of space part of the process now we will assume that there is a secret information that is present here and the attackers wants to read some parts of this a secret data the other components of this small snippet of code see the X array and array2 are also shown in this user space part of the process do you have array over here X array2 and also array len for simplicity we have actually ignore the value of I and we assume that I is also present somewhere in this a users space part of the process or you can also assume that I is going to be part of that I and Y are just going to be stored in registers ಈಗ ನಾವು ಮುಂದೆ ನೋಡುತ್ತಿರುವುದು ಪ್ರಕ್ರಿಯೆಯ ಬಾಹ್ಯಾಕಾಶ ಭಾಗದ ಬಳಕೆಯಾಗಿದೆ ಈಗ ಇಲ್ಲಿ ರಹಸ್ಯ ಮಾಹಿತಿಯಿದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ದಾಳಿಕೋರರು ಇದರ ಕೆಲವು ಭಾಗಗಳನ್ನು ರಹಸ್ಯ ಡೇಟಾವನ್ನು ಓದಲು ಬಯಸುತ್ತಾರೆ ಈ ಸಣ್ಣ ತುಣುಕಿನ ಇತರ ಘಟಕಗಳು ಕೋಡ್ ನೋಡಿ ಎಕ್ಸ್ ಅರೇ ಮತ್ತು ಅರೇ2 ಅನ್ನು ಪ್ರಕ್ರಿಯೆಯ ಈ ಬಳಕೆದಾರರ ಜಾಗದಲ್ಲಿ ತೋರಿಸಲಾಗಿದೆ ನೀವು ಇಲ್ಲಿ ಎಕ್ಸ್ ಅರೇ2 ಅನ್ನು ಹೊಂದಿದ್ದೀರಾ ಮತ್ತು ಅರೇ ಲೆನ್ array len ಸರಳತೆಗಾಗಿ ನಾವು ನಿಜವಾಗಿ ಐ ನ ಮೌಲ್ಯವನ್ನು ನಿರ್ಲಕ್ಷಿಸುತ್ತೇವೆ ಮತ್ತು ಐ ಸಹ ಇದರಲ್ಲಿ ಎಲ್ಲೋ ಇದೆ ಎಂದು ನಾವು ಭಾವಿಸುತ್ತೇವೆ ಪ್ರಕ್ರಿಯೆಯ ಬಳಕೆದಾರರ ಜಾಗದ ಭಾಗ ಅಥವಾ ಐ ಮತ್ತು ವೈ ಕೇವಲ ರೆಜಿಸ್ಟರ್ ಗಳಲ್ಲಿ ಶೇಖರಿಸಿಡಲಿರುವ ಭಾಗವಾಗಿ ಇರುತ್ತವೆ ಎಂದು ನೀವು ಊಹಿಸಬಹುದು So let us see how execution off this small snippet of code takes place in normal circumstances so the first thing that is done is that when this line gets executed we have to load instructions one is the load for this variable X and the load for this variable array len so these 2 loads would cause X and array len to be loaded into the registers and during that particular process it would also get load loaded into the cache memory ಆದ್ದರಿಂದ ಸಾಮಾನ್ಯ ಸಂದರ್ಭಗಳಲ್ಲಿ ಕೋಡ್ ನ ಈ ಸಣ್ಣ ತುಣುಕಿನ ಕಾರ್ಯಗತಗೊಳಿಸುವಿಕೆಯು ಹೇಗೆ ನಡೆಯುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಮೊದಲು ಮಾಡಬೇಕಾದ ಕೆಲಸವೆಂದರೆ ಈ ಲೈನ್ ಅನ್ನು ಕಾರ್ಯಗತಗೊಳಿಸಿದಾಗ ನಾವು ಸೂಚನೆಗಳನ್ನು ಲೋಡ್ ಮಾಡಬೇಕು ಒಂದು ಈ ವೇರಿಯೇಬಲ್ ಎಕ್ಸ್ ಗೆ ಲೋಡ್ ಮತ್ತು ಈ ವೇರಿಯಬಲ್ ನ ಲೋಡ್ ಅರೇ ಲೆನ್ array len ಆದ್ದರಿಂದ ಈ 2 ಲೋಡ್ ಗಳು ಎಕ್ಸ್ ಮತ್ತು ಅರೇ ಲೆನ್ array len ಅನ್ನು ರೆಜಿಸ್ಟರ್ ಗಳಿಗೆ ಲೋಡ್ ಮಾಡಲು ಕಾರಣವಾಗುತ್ತವೆ ಮತ್ತು ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಅದು ಸಂಗ್ರಹ ಮೆಮೊರಿ ಗೆ ಲೋಡ್ ಆಗುತ್ತದೆ Now what we showed here is that there is a comparison between X and the array len now if X is indeed lesser than the array len which we assume is true right now then if condition is entered and these two instructions are executed and now let us assume this is the case right now ಈಗ ನಾವು ಇಲ್ಲಿ ತೋರಿಸಿರುವುದು ಏನೆಂದರೆ ಎಕ್ಸ್ ಮತ್ತು ಅರೇ ಲೆನ್ array len ನಡುವೆ ಹೋಲಿಕೆ ಇದೆ ಎಂದು ನಾವು ಭಾವಿಸುವ ಅರೇ ಲೆನ್ array len ಗಿಂತ ಎಕ್ಸ್ ನಿಜವಾಗಿಯೂ ಕಡಿಮೆಯಿದ್ದರೆ ಅದು ನಿಜವಾಗಿದೆ ಎಂದು ಭಾವಿಸಿದರೆ ಸ್ಥಿತಿಯನ್ನು ನಮೂದಿಸಿದರೆ ಮತ್ತು ಈ ಎರಡು ಸೂಚನೆಗಳನ್ನು ಕಾರ್ಯಗತಗೊಳಿಸಿದರೆ ಮತ್ತು ಈಗ ನಾವು ಇದನ್ನು ಊಹಿಸೋಣ The next we see is that the if statement is entered and X is used to index into the array and cause one block of data Corresponding to arrayx to be loaded into cache so this data you can assume is loaded into cache and into a register which we denote as I ಮುಂದೆ ನಾವು ನೋಡುವುದು ಇಫ್ ಸ್ಟೇಟ್ಮೆಂಟ್ ಅನ್ನು ನಮೂದಿಸಲಾಗಿದೆ ಮತ್ತು ಎಕ್ಸ್ ಅನ್ನು ಅರೇ ಗೆ ಸೂಚಿಕೆ ಮಾಡಲು ಬಳಸಲಾಗುತ್ತದೆ ಮತ್ತು ಅರೇx ಗೆ ಸಂಬಂಧಿಸಿದ ಡೇಟಾ ದ ಒಂದು ಬ್ಲಾಕ್ ಅನ್ನು ಕ್ಯಾಶ್ ಗೆ ಲೋಡ್ ಮಾಡಲು ಕಾರಣವಾಗುತ್ತದೆ ಆದ್ದರಿಂದ ಈ ಡೇಟಾ ವನ್ನು ಕ್ಯಾಶ್ ಗೆ ಮತ್ತು ಹೇಗೆ ಲೋಡ್ ಮಾಡಲಾಗಿದೆ ಎಂದು ನೀವು ಊಹಿಸಬಹುದು ನಾವು ಐ ಎಂದು ಸೂಚಿಸುವ ನೋಂದಣಿಯಾಗಿದೆ Next what we see is that this value I is then used to indexed in to array2 in other words we have this value I which is present in the cache or in the register is used in to used index in to array2 and cause one block of data present in array2 to be loaded into the cache memory typically if X is less than array len then what we achieved at the end of this execution is that we have the array len present in the cache memory similarly we have X present in the cache memory and 2 blocks of data one corresponding too I in the cache and the other corresponding to Y so all of these data would be present in the cache ಮುಂದೆ ನಾವು ನೋಡುವುದೇನೆಂದರೆ ಈ ಮೌಲ್ಯವನ್ನು ಐ ಅನ್ನು ಅರೇ2 ಗೆ ಸೂಚಿಕೆ ಮಾಡಲು ಬಳಸಲಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಂಗ್ರಹದಲ್ಲಿ ಅಥವಾ ರಿಜಿಸ್ಟರ್ ನಲ್ಲಿ ಇರುವ ಈ ಮೌಲ್ಯ ಐ ಅನ್ನು ಅರೇ2 ಗೆ ಬಳಸಿದ ಸೂಚ್ಯಂಕಕ್ಕೆ ಬಳಸಲಾಗುತ್ತದೆ ಮತ್ತು ಡೇಟಾ ದ ಒಂದು ಬ್ಲಾಕ್ ಅನ್ನು ಉಂಟುಮಾಡುತ್ತದೆ ಅರೇ2 ನಲ್ಲಿ ಸಾಮಾನ್ಯವಾಗಿ ಕ್ಯಾಶ್ ಮೆಮೊರಿ ಗೆ ಲೋಡ್ ಮಾಡಲು ಎಕ್ಸ್ ಅರೇ ಲೆನ್ array len ಗಿಂತ ಕಡಿಮೆಯಿದ್ದರೆ ಈ ಎಕ್ಸಿಕ್ಯೂಶನ್ ನ ಕೊನೆಯಲ್ಲಿ ನಾವು ಸಾಧಿಸಿದ್ದು ಏನೆಂದರೆ ನಾವು ಕ್ಯಾಶ್ ಮೆಮೊರಿ ಯಲ್ಲಿ ಅರೇ ಲೆನ್ array len ಅನ್ನು ಹೊಂದಿದ್ದೇವೆ ಅದೇ ರೀತಿ ನಾವು ಕ್ಯಾಶ್ ಮೆಮೊರಿ ಯಲ್ಲಿ ಎಕ್ಸ್ ಅನ್ನು ಹೊಂದಿದ್ದೇವೆ ಮತ್ತು 2 ಬ್ಲಾಕ್ ಗಳನ್ನು ಹೊಂದಿದ್ದೇವೆ ದತ್ತಾಂಶವು ಒಂದು ಸಂಗ್ರಹದಲ್ಲಿ ಐ ಮತ್ತು ಇನ್ನೊಂದು ವೈ ಗೆ ಅನುರೂಪವಾಗಿದೆ ಆದ್ದರಿಂದ ಈ ಎಲ್ಲಾ ಡೇಟಾ ಸಂಗ್ರಹದಲ್ಲಿ ಇರುತ್ತದೆ Now this is under the normal behavior when X is indeed less than array len so know that these kind of checks is quite common in lot of programs to ensure that an array is always indexed at the location which is within its bounce now consider the case that these small snippet of code is in a loop and we are calling the small snippet of code multiple times so as a result we know that if over here and therefore theres a branch instruction this repeated invocation of these 3 statements would actually tune the branch predictor to predict that the branch is not taken ಎಕ್ಸ್ ನಿಜವಾಗಿಯೂ ಅರೇ ಲೆನ್ array len ಗಿಂತ ಕಡಿಮೆ ಇರುವಾಗ ಈಗ ಇದು ಸಾಮಾನ್ಯ ನಡವಳಿಕೆಯ ಅಡಿಯಲ್ಲಿದೆ ಆದ್ದರಿಂದ ಈ ರೀತಿಯ ಪರಿಶೀಲನೆಗಳು ಬಹಳಷ್ಟು ಪ್ರೋಗ್ರಾಂಗಳಲ್ಲಿ ಸಾಮಾನ್ಯವಾಗಿದೆ ಎಂದು ತಿಳಿದುಕೊಳ್ಳಿ ಅದರ ಬೌನ್ಸ್ ನಲ್ಲಿರುವ ಸ್ಥಳದಲ್ಲಿ ಒಂದು ಶ್ರೇಣಿಯು ಯಾವಾಗಲೂ ಸೂಚ್ಯಂಕವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಈಗ ಈ ಪ್ರಕರಣವನ್ನು ಪರಿಗಣಿಸಿ ಕೋಡ್ ನ ಸಣ್ಣ ತುಣುಕೊಂದು ಲೂಪ್ ನ ಲ್ಲಿದೆ ಮತ್ತು ನಾವು ಕೋಡ್ ನ ಸಣ್ಣ ತುಣುಕನ್ನು ಅನೇಕ ಬಾರಿ ಕರೆಯುತ್ತಿದ್ದೇವೆ ಇದರ ಪರಿಣಾಮವಾಗಿ ಇಲ್ಲಿ ಮತ್ತು ಆದ್ದರಿಂದ ಶಾಖೆಯ ಸೂಚನೆಯಿದ್ದರೆ ಈ 3 ಹೇಳಿಕೆಗಳ ಪುನರಾವರ್ತಿತ ಆಹ್ವಾನವು ಬ್ರಾಂಚ್ ಪ್ರಿಡಿಕ್ಟರ್ ಅನ್ನು ಊಹಿಸಲು ಟ್ಯೂನ್ ಮಾಡುತ್ತದೆ ಶಾಖೆಯನ್ನು ತೆಗೆದುಕೊಂಡಿಲ್ಲ ಎಂದು ನಮಗೆ ತಿಳಿದಿದೆ So if we consider what the branch predictor would do is that repeated invocation of these if statements and with the condition that X is less than array len would eventually move the branch predictor to this particular state where the branch is considered to be not taken therefore from a speculative execution what can happen is that these instructions I equal to arrayX and Y equal to array2 at the index of I 256 so these two statements can be speculatively executed by the processor ಹಾಗಾಗಿ ಬ್ರಾಂಚ್ ಪ್ರಿಡಿಕ್ಟರ್ ಏನು ಮಾಡಬಹುದೆಂದು ನಾವು ಪರಿಗಣಿಸಿದರೆ ಹೇಳಿಕೆಗಳು ಮತ್ತು ಎಕ್ಸ್ ಅರೇ ಲೆನ್ array len ಗಿಂತ ಕಡಿಮೆಯಿರುವ ಷರತ್ತಿನೊಂದಿಗೆ ಇವುಗಳ ಪುನರಾವರ್ತಿತ ಆವಾಹನೆಯು ಅಂತಿಮವಾಗಿ ಬ್ರಾಂಚ್ ಪ್ರಿಡಿಕ್ಟರ್ ಅನ್ನು ಈ ನಿರ್ದಿಷ್ಟ ಸ್ಥಿತಿಗೆ ವರ್ಗಾಯಿಸುತ್ತದೆ ಅಲ್ಲಿ ಶಾಖೆಯನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಎಂದು ಪರಿಗಣಿಸಲಾಗಿದೆ ಊಹಾತ್ಮಕ ಕಾರ್ಯಗತಗೊಳಿಸುವಿಕೆ ಏನಾಗಬಹುದು ಈ ಸೂಚನೆಗಳು ಐ 256 ಸೂಚ್ಯಂಕದಲ್ಲಿ ಈ ಸೂಚನೆಗಳು ಐ ಸಮನಾಗಿರುತ್ತದೆಎಕ್ಸ್ ಮತ್ತು ವೈ ಸಮನಾಗಿರುತ್ತದೆ ಅರೇ2 ಆದ್ದರಿಂದ ಈ ಎರಡು ಹೇಳಿಕೆಗಳನ್ನು ಪ್ರೊಸೆಸರ್ ಮೂಲಕ ಊಹಾತ್ಮಕವಾಗಿ ಕಾರ್ಯಗತಗೊಳಿಸಬಹುದು Now consider the this particular case we would assume the case where X has already been loaded into the cache and we have the secret data already present in the cache but the array len is not present in the cache now consider again the execution of these statements but consider the case that we have X is greater than array len so typically in what should happen over here is that since X is greater than or equal to array len these statements inside the if should not be executed so typically since X is greater than array len the statements inside this if condition should not be executed ಈಗ ಈ ನಿರ್ದಿಷ್ಟ ಪ್ರಕರಣವನ್ನು ಪರಿಗಣಿಸಿ ಎಕ್ಸ್ ಅನ್ನು ಈಗಾಗಲೇ ಸಂಗ್ರಹಕ್ಕೆ ಲೋಡ್ ಮಾಡಲಾಗಿದೆ ಮತ್ತು ನಾವು ಈಗಾಗಲೇ ಸಂಗ್ರಹದಲ್ಲಿ ರಹಸ್ಯ ಡೇಟಾ ವನ್ನು ಹೊಂದಿದ್ದೇವೆ ಆದರೆ ಅರೇ ಲೆನ್ array len ಕ್ಯಾಶ್ ನಲ್ಲಿ ಇರುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ ಆದರೆ ಈಗ ಈ ಹೇಳಿಕೆಗಳ ಕಾರ್ಯಗತಗೊಳಿಸುವಿಕೆಯನ್ನು ಪರಿಗಣಿಸಿ ಆದರೆ ಪರಿಗಣಿಸಿ ನಮ್ಮಲ್ಲಿ ಎಕ್ಸ್ ಅರೇ ಲೆನ್ array len ಗಿಂತ ದೊಡ್ಡದಾಗಿದೆ ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ಏನಾಗಬೇಕು ಎಂದರೆ ಎಕ್ಸ್ ಹೆಚ್ಚು ಅಥವಾ ಅರೇ ಲೆನ್ array len ಗೆ ಸಮಾನವಾಗಿರುವುದರಿಂದ ಇಫ್ ಒಳಗೆ ಈ ಹೇಳಿಕೆಗಳನ್ನು ಕಾರ್ಯಗತಗೊಳಿಸಬಾರದು ಆದ್ದರಿಂದ ಸಾಮಾನ್ಯವಾಗಿ ಎಕ್ಸ್ ಹೆಚ್ಚು ಏಕೆಂದರೆ ಅರೇ ಲೆನ್ array len ಗಿಂತ ಇದರೊಳಗಿನ ಹೇಳಿಕೆಗಳು ಒಂದು ವೇಳೆ ಷರತ್ತನ್ನು ಕಾರ್ಯಗತಗೊಳಿಸಬಾರದು okay so let us see when a such a scenario occurs how this program behaves now since we have a assuming that array len is not present in the cache we also are assuming that the branch predictor it has learned and is in the state my prediction is not taken so there for a what would happen is that even though X is greater than array len these instructions within the if would be speculatively executed ಸರಿ ಆದ್ದರಿಂದ ಅಂತಹ ಸನ್ನಿವೇಶವು ಸಂಭವಿಸಿದಾಗ ಈ ಪ್ರೋಗ್ರಾಂ ಈಗ ಹೇಗೆ ವರ್ತಿಸುತ್ತದೆ ಎಂದು ನೋಡೋಣ ಏಕೆಂದರೆ ಸಂಗ್ರಹಣೆಯಲ್ಲಿ ಅರೇ ಲೆನ್ array len ಇರುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ ಮತ್ತು ಅದು ಕಲಿತ ಶಾಖೆಯ ಮುನ್ಸೂಚಕ ಮತ್ತು ನನ್ನ ಭವಿಷ್ಯವನ್ನು ತೆಗೆದುಕೊಳ್ಳದ ಸ್ಥಿತಿಯಲ್ಲಿದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಅಲ್ಲಿ ಏನಾಗುತ್ತದೆ ಎಂದರೆ ಎಕ್ಸ್ ಅರೇ ಲೆನ್ array len ಗಿಂತ ಹೆಚ್ಚಿದ್ದರೂ ಇಫ್ ಒಳಗೆ ಈ ಸೂಚನೆಗಳನ್ನು ಊಹಾತ್ಮಕವಾಗಿ ಕಾರ್ಯಗತಗೊಳಿಸಲಾಗುತ್ತದೆ So first we would see that since array len is not in the cache it would cause some cache miss which would take a considerable amount of time and of course array len to be loaded from the main memory and to the cache memory ಆದ್ದರಿಂದ ಮೊದಲು ನಾವು ಅರೇ ಲೆನ್ array len ಕ್ಯಾಶ್ ನಲ್ಲಿ ಇಲ್ಲದಿರುವುದರಿಂದ ಇದು ಕೆಲವು ಕ್ಯಾಶ್ ಮಿಸ್ ಗೆ ಕಾರಣವಾಗಬಹುದು ಮತ್ತು ಇದು ಗಣನೀಯ ಪ್ರಮಾಣದ ಸಮಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಸಹಜವಾಗಿ ಅರೇ ಲೆನ್ array len ಅನ್ನು ಮುಖ್ಯ ಮೆಮೊರಿಯಿಂದ ಮತ್ತು ಕ್ಯಾಶ್ ಮೆಮೊರಿ ಗೆ ಲೋಡ್ ಮಾಡುತ್ತದೆ On the other hand the other components are X is present in the cache and we fill the value of X with some location comprising of secret so since the secret is present in the cache the index arrayxI equal to arrayxcan be very quickly evaluated pick and similarly we would what we would have is that some location in the cache would contain the value of arrayxnext what we are doing is we are using this particular value which is essentially a secret value to index into of this array2 and all the contents of the array2 into the cache memory now while this process of process is going on the this to mean that array len has after while has finally reached the cache memory and now since X an array len have find the arrived this check that is pointing to this particular statement can finally be invoked but the processor would have would now observe that X is greater than array len and there for all the speculative execution that has been done should be discarded and therefore the process so would discarded this speculatively executed instructions ಮತ್ತೊಂದೆಡೆ ಎಕ್ಸ್ ಇತರ ಘಟಕಗಳು ಸಂಗ್ರಹದಲ್ಲಿ ಇರುತ್ತವೆ ಮತ್ತು ನಾವು ಎಕ್ಸ್ ನ ಮೌಲ್ಯವನ್ನು ರಹಸ್ಯವನ್ನು ಒಳಗೊಂಡಿರುವ ಕೆಲವು ಸ್ಥಳದೊಂದಿಗೆ ತುಂಬುತ್ತೇವೆ ಆದ್ದರಿಂದ ರಹಸ್ಯವು ಸಂಗ್ರಹದಲ್ಲಿ ಇರುವುದರಿಂದ ಸೂಚ್ಯಂಕ ಶ್ರೇಣಿಯನ್ನುx ಐ ಸಮನಾದ ಸರಣಿx ಮಾಡಬಹುದು ಬಹಳ ಬೇಗನೆ ಮೌಲ್ಯಮಾಪನ ಮಾಡಲಾಗುವುದು ಮತ್ತು ಅದೇ ರೀತಿ ನಾವು ಹೊಂದಿರುವುದು ಏನೆಂದರೆ ಸಂಗ್ರಹದಲ್ಲಿನ ಕೆಲವು ಸ್ಥಳವು ರಚನೆಯ ಮೌಲ್ಯವನ್ನು ಹೊಂದಿರುತ್ತದೆx ನಾವು ಏನು ಮಾಡುತ್ತಿದ್ದೇವೆ ಎಂದರೆ ನಾವು ಈ ನಿರ್ದಿಷ್ಟ ಮೌಲ್ಯವನ್ನು ಬಳಸುತ್ತಿದ್ದೇವೆ ಅದು ಮೂಲಭೂತವಾಗಿ ಸೂಚ್ಯಂಕಕ್ಕೆ ರಹಸ್ಯ ಮೌಲ್ಯವಾಗಿದೆ ಈ ಪ್ರಕ್ರಿಯೆಯ ಪ್ರಕ್ರಿಯೆಯು ನಡೆಯುತ್ತಿರುವಾಗ ಈ ರಚನೆಯ 2 ಮತ್ತು ಅರೇ2 ನ ಎಲ್ಲಾ ವಿಷಯಗಳು ಸಂಗ್ರಹ ಮೆಮೊರಿ ಗೆ ಇದೀಗ ಅರೇ ಲೆನ್ array len ನಂತರ ಅಂತಿಮವಾಗಿ ಸಂಗ್ರಹ ಮೆಮೊರಿಯನ್ನು ತಲುಪಿದೆ ಮತ್ತು ಎಕ್ಸ್ ರಿಂದ ಅರೇ ಲೆನ್ array len ಈ ಚೆಕ್ ಅನ್ನು ಕಂಡುಹಿಡಿದಿದೆ ಎಂದರ್ಥ ಈ ನಿರ್ದಿಷ್ಟ ಹೇಳಿಕೆಯನ್ನು ಸೂಚಿಸುವುದನ್ನು ಅಂತಿಮವಾಗಿ ಆಹ್ವಾನಿಸಬಹುದು ಆದರೆ ಪ್ರೊಸೆಸರ್ ಈಗ ಎಕ್ಸ್ ಅರೇ ಲೆನ್ array len ಗಿಂತ ದೊಡ್ಡದಾಗಿದೆ ಎಂದು ಗಮನಿಸಬೇಕು ಮತ್ತು ಅಲ್ಲಿ ಮಾಡಿದ ಎಲ್ಲಾ ಊಹಾತ್ಮಕ ಕಾರ್ಯಗತಗೊಳಿಸುವಿಕೆಯನ್ನು ತ್ಯಜಿಸಬೇಕು ಮತ್ತು ಆದ್ದರಿಂದ ಪ್ರಕ್ರಿಯೆಗಳು ರು ಈ ಊಹಾತ್ಮಕವಾಗಿ ಕಾರ್ಯಗತಗೊಳಿಸಿದ ಸೂಚನೆಗಳನ್ನು ತಿರಸ್ಕರಿಸಿದರು Due to the miss prediction that had occurred however what we observe is that there is some component of array2 that is present in the cache now we know note that this component depends on the value of arrayxand what we have seen is that we have given a sufficiently large value of arrayx so that it was actually causing a buffer overflow and appointing inside the secret in other words what has been loaded into the cache at this location is essentially a function off the secret location ಸಂಭವಿಸಿದ ಮಿಸ್ ಪ್ರಿಡಿಕ್ಷನ್ ನ ಕಾರಣದಿಂದಾಗಿ ಸಂಗ್ರಹದಲ್ಲಿ ಅರೇ2 ನ ಕೆಲವು ಅಂಶಗಳಿವೆ ಎಂದು ನಾವು ಗಮನಿಸುತ್ತೇವೆ ಈಗ ಈ ಘಟಕವು ರಚನೆಯ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಎಂದು ನಮಗೆ ತಿಳಿದಿದೆ x ಮತ್ತು ನಾವು ನೋಡಿರುವುದು ನಾವು ಅರೇx ಯ ಸಾಕಷ್ಟು ದೊಡ್ಡ ಮೌಲ್ಯವನ್ನು ನೀಡಿರುವುದರಿಂದ ಅದು ವಾಸ್ತವವಾಗಿ ಬಫರ್ ಓವರ್ಫ್ಲೋ ಗೆ ಕಾರಣವಾಗುತ್ತದೆ ಮತ್ತು ರಹಸ್ಯದೊಳಗೆ ನಿಯೋಜಿಸುವುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಸ್ಥಳದಲ್ಲಿ ಸಂಗ್ರಹಕ್ಕೆ ಲೋಡ್ ಮಾಡಿರುವುದು ಮೂಲಭೂತವಾಗಿ ರಹಸ್ಯ ಸ್ಥಳದಿಂದ ಹೊರಗಿರುವ ಕಾರ್ಯವಾಗಿದೆ The next thing to do for the attacker is to identify which block in array2 has actually been loaded into the cache what he does for this is that he starts to access every main element in array2 so he excesses the first element and he figures out that this axis is going to take a long time because the first element is not present in the cache then he would try the second element again he would get a cache miss and therefore along a longer good execution time and this continues ಆಕ್ರಮಣಕಾರರು ಮಾಡಬೇಕಾದ ಮುಂದಿನ ವಿಷಯವೆಂದರೆ ಅರೇ2 ನಲ್ಲಿ ಯಾವ ಬ್ಲಾಕ್ ಅನ್ನು ಕ್ಯಾಶ್ಗೆ ಲೋಡ್ ಮಾಡಲಾಗಿದೆ ಎಂಬುದನ್ನು ಗುರುತಿಸುವುದು ಅವನು ಇದಕ್ಕಾಗಿ ಏನು ಮಾಡುತ್ತಾನೆ ಎಂದರೆ ಅವನು ಅರೇ2 ನಲ್ಲಿನ ಪ್ರತಿಯೊಂದು ಮುಖ್ಯ ಅಂಶವನ್ನು ಪ್ರವೇಶಿಸಲು ಪ್ರಾರಂಭಿಸುತ್ತಾನೆ ಆದ್ದರಿಂದ ಅವನು ಮೊದಲ ಅಂಶವನ್ನು ಮೀರುತ್ತಾನೆ ಮತ್ತು ಅವನು ಇದನ್ನು ಲೆಕ್ಕಾಚಾರ ಮಾಡುತ್ತಾನೆ ಅಕ್ಷವು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಏಕೆಂದರೆ ಮೊದಲ ಅಂಶವು ಸಂಗ್ರಹದಲ್ಲಿ ಇರುವುದಿಲ್ಲ ನಂತರ ಅವನು ಎರಡನೇ ಅಂಶವನ್ನು ಮತ್ತೊಮ್ಮೆ ಪ್ರಯತ್ನಿಸುತ್ತಾನೆ ಅವನು ಸಂಗ್ರಹವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಆದ್ದರಿಂದ ದೀರ್ಘಾವಧಿಯ ಉತ್ತಮ ಕಾರ್ಯಗತಗೊಳಿಸುವ ಸಮಯದಲ್ಲಿ ಮತ್ತು ಇದು ಮುಂದುವರಿಯುತ್ತದೆ Over and over again until he finds out that one particular element is taking a shorter time so the shorter time is due to the fact that this element is present in the cache and noticed that this element is in the cache due to the secret of information which has invoked it speculatively and does the attacker would get some information about the contents of the secret thank you ಒಂದು ನಿರ್ದಿಷ್ಟ ಅಂಶವು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಿದೆ ಎಂದು ಅವನು ಮತ್ತೆ ಮತ್ತೆ ಕಂಡುಕೊಳ್ಳುವವರೆಗೂ ಈ ಅಂಶವು ಸಂಗ್ರಹದಲ್ಲಿದೆ ಮತ್ತು ಮಾಹಿತಿಯ ರಹಸ್ಯದಿಂದಾಗಿ ಈ ಅಂಶವು ಸಂಗ್ರಹದಲ್ಲಿದೆ ಎಂದು ಗಮನಿಸಿದಾಗ ಕಡಿಮೆ ಸಮಯ ಉಂಟಾಗುತ್ತದೆ ಊಹಾತ್ಮಕವಾಗಿ ಅದನ್ನು ಆಹ್ವಾನಿಸಿದ್ದಾರೆ ಮತ್ತು ದಾಳಿಕೋರರು ರಹಸ್ಯದ ವಿಷಯಗಳ ಬಗ್ಗೆ ಕೆಲವು ಮಾಹಿತಿಯನ್ನು ಪಡೆಯುತ್ತಾರೆಯೇ ಧನ್ಯವಾದಗಳು